ಪ್ರಾಯೋಗಿಕ ವಿಧಾನದೊಂದಿಗೆ ಸೇವೆಗಳ ಮಾರ್ಕೆಟಿಂಗ್ ಕುರಿತು ಪಾಠಕ್ಕೆ ಸುಸ್ವಾಗತ ಆದ್ದರಿಂದ ಈಗ ನಾವು ಸಮಗ್ರ ಮಾರ್ಕೆಟಿಂಗ್ ಸಂವಹನ ಭಾಗ 1 ಅನ್ನು ನಿರ್ವಹಿಸುತ್ತಿರುವ ಪಾಠ ಸಂಖ್ಯೆ 28 ಅನ್ನು ನೋಡುತ್ತೇವೆ ಆದ್ದರಿಂದ ಇದು ಎರಡು ಭಾಗಗಳನ್ನು ಹೊಂದಿದೆ ಸಮಗ್ರ ಮಾರ್ಕೆಟಿಂಗ್ ಸಂವಹನಗಳನ್ನು ಯೋಜಿಸುವ ಅವಶ್ಯಕತೆ ಇದು ಸಮಗ್ರ ಮಾರ್ಕೆಟಿಂಗ್ ಸಂವಹನವನ್ನು ಯೋಜಿಸುವುದು ಆದ್ದರಿಂದ ಸೇವೆಯ ಪ್ರತಿಯೊಂದು ಜಾಹೀರಾತುಗಳು ಸೇವೆಯ ಕುರಿತಾದ ಜಾಹೀರಾತುಗಳಿಂದ ಪ್ರಾರಂಭಿಸಿ ಸೇವಾ ಪರಿಸರನಲ್ಲಿನ ಸೇವೆಯ ಭೌತಿಕ ಪುರಾವೆಗಳು ಸೇವಾ ನೌಕರರೊಂದಿಗಿನ ನಡವಳಿಕೆ ವರ್ತನೆ ಮತ್ತು ಸಂವಹನ ಮತ್ತು ಗ್ರಾಹಕರೊಂದಿಗೆ ಸೇವೆಯ ನಂತರದ ಸಂವಹನಗಳು ಸೇವೆಗಳ ಗುಣಲಕ್ಷಣಗಳನ್ನು ಸಂವಹನ ಮಾಡುತ್ತವೆ ಗ್ರಾಹಕರಿಗೆ ಮೇಲಿನ ವಿಧಾನಗಳು ಗ್ರಾಹಕರೊಂದಿಗೆ ವಿಭಿನ್ನ ರೀತಿಯ ಸಂವಹನಗಳಾಗಿವೆ ಮತ್ತು ಒಟ್ಟಾಗಿ ಅವು ಸಮಗ್ರ ಮಾರ್ಕೆಟಿಂಗ್ ಸಂವಹನ ಅಥವಾ ಐಎಂಸಿಯ ಸಂಕ್ಷಿಪ್ತವಾಗಿ ರೂಪುಗೊಳ್ಳುತ್ತವೆ ಪ್ರತಿ ಬಿಟ್ ಸಂವಹನವು ಗ್ರಾಹಕರಿಂದ ಸ್ವೀಕರಿಸಲ್ಪಟ್ಟ ಮೌಲ್ಯ ರೂಪ ಕಾರ್ಯ ಮತ್ತು ಸೇವೆಯ ಫಲಿತಾಂಶ ಸೇರಿದಂತೆ ಸೇವಾ ಪರಿಕಲ್ಪನೆಯೊಂದಿಗೆ ಹೊಂದಿಕೆಯಾಗುವಂತೆ ಸೇವಾ ಮಾರಾಟಗಾರ ಜಾಗರೂಕರಾಗಿರಬೇಕು ಸ್ಥಿರವಾದ ಸಂವಹನವು ಗ್ರಾಹಕರಿಗೆ ಸೇವೆಯ ಸಂಪೂರ್ಣ ಚಿತ್ರವನ್ನು ನೀಡಲು ಸಹಾಯ ಮಾಡುತ್ತದೆ ಮತ್ತು ಸೇವಾ ಬ್ರಾಂಡ್ ಅನ್ನು ಸ್ಪರ್ಧಾತ್ಮಕ ಕೊಡುಗೆಗಳಿಂದ ಪ್ರತ್ಯೇಕಿಸುತ್ತದೆ ಈ ಪಾಠದಲ್ಲಿ ಸಮಗ್ರ ಮಾರ್ಕೆಟಿಂಗ್ಸಂವಹನಗಳ ಅಗತ್ಯತೆ ಮತ್ತು ಸಮಗ್ರ ಮಾರ್ಕೆಟಿಂಗ್ಸಂವಹನಗಳನ್ನು ಹೇಗೆ ಯೋಜಿಸಬಹುದು ಎಂಬುದನ್ನು ನಾವು ಚರ್ಚಿಸುತ್ತೇವೆ ಸಮಗ್ರ ಮಾರ್ಕೆಟಿಂಗ್ಸಂವಹನ ಸಂಘಟಿತ ಮತ್ತು ಸಂಯೋಜಿತ ಮಾರ್ಕೆಟಿಂಗ್ ಸಂವಹನಗಳ ಅವಶ್ಯಕತೆಯಿದೆ ಇದರಿಂದಾಗಿ ಗ್ರಾಹಕರು ಸೇವಾ ಪರಿಕಲ್ಪನೆ ಮತ್ತು ಅದರ ನಿಜವಾದ ವಿತರಣೆಗೆ ಹೊಂದಿಕೆಯಾಗುವ ವ್ಯವಹಾರದ ಎಲ್ಲಾ ವಿಭಾಗಗಳಿಂದ ಒಂದೇ ಸಂವಹನವನ್ನು ಪಡೆಯುತ್ತಾರೆ ಇದು ಅವರ ಮನಸ್ಸಿನಲ್ಲಿ ಸೇವೆಯ ಬಗ್ಗೆ ಸರಿಯಾದ ನಿರೀಕ್ಷೆಗಳನ್ನು ಸೃಷ್ಟಿಸುತ್ತದೆ ಅದು ನಂತರ ವಿತರಣೆಯ ಸಮಯದಲ್ಲಿ ಹೊಂದಿಕೆಯಾಗುತ್ತದೆ ಸೇವೆಯನ್ನು ಖರೀದಿಸುವ ಮೊದಲು ಸಂವಹನು ಭರವಸೆ ನೀಡಿದ್ದನ್ನು ಗ್ರಾಹಕರು ಸ್ವೀಕರಿಸಿದ ಕಾರಣ ಸೇವೆಯು ವಿಶ್ವಾಸಾರ್ಹವಾಗಿದೆ ಎಂಬ ಭಾವನೆಯಿಂದ ಗ್ರಾಹಕರು ತೃಪ್ತರಾಗುತ್ತಾರೆ ಗ್ರಾಹಕರು ಮತ್ತು ಭವಿಷ್ಯದ ಗ್ರಾಹಕರು ಸೇವೆಯ ಬಗ್ಗೆ ವಿವಿಧ ಸೇವಾ ಸಿಬ್ಬಂದಿಗಳಿಂದ ಮತ್ತು ಕಂಪನಿಯ ಭೌತಿಕ ಸಾಕ್ಷ್ಯಗಳಿಂದ ಸ್ಥಿರವಾದ ಸಂವಹನಗಳನ್ನು ಪಡೆಯುವುದು ಮುಖ್ಯ ಇಲ್ಲದಿದ್ದರೆ ಗ್ರಾಹಕರು ಸೇವೆಯನ್ನು ಸ್ವೀಕರಿಸುವ ಮೊದಲು ಭರವಸೆ ನೀಡಿದ ಅಥವಾ ಸಂವಹನಕ್ಕೆ ಹೊಂದಿಕೆಯಾಗದ ಸೇವೆಯನ್ನು ಗ್ರಾಹಕರು ಸ್ವೀಕರಿಸುವುದರಿಂದ ಸಂವಹನ ಅಂತರವು ಸಂಭವಿಸುವ ಸಾಧ್ಯತೆಯಿದೆ ಅಂತಹ ಅಂತರವು ರೂಪುಗೊಳ್ಳಲು ನಾಲ್ಕು ಕಾರಣಗಳಿವೆ ಮೊದಲ ಕಾರಣವೆಂದರೆ ಪಫರಿ ಯಾವ ಸ್ಪರ್ಧಿಗಳು ಏನು ನೀಡಬಹುದೆಂಬುದರ ಆಧಾರದ ಮೇಲೆ ಕಂಪನಿಯು ತನ್ನ ಸೇವಾ ಪೂರೈಕೆಯಲ್ಲಿ ಅತಿಯಾಗಿ ಭರವಸೆ ನೀಡುತ್ತದೆ ಗ್ರಾಹಕರ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತದೆ ಮತ್ತು ನಂತರ ಭರವಸೆಯನ್ನು ಪೂರೈಸುವಲ್ಲಿ ವಿಫಲವಾಗುತ್ತದೆ ಎರಡನೆಯದು ಗ್ರಾಹಕರ ಶಿಕ್ಷಣ ವೈಫಲ್ಯ ಗ್ರಾಹಕರಿಗೆ ಸೇವಾ ಪ್ರಕ್ರಿಯೆಯಲ್ಲಿ ಅವರು ವಹಿಸಬೇಕಾದ ಪಾತ್ರದ ಬಗ್ಗೆ ತಿಳುವಳಿಕೆ ಇಲ್ಲ ಉದಾಹರಣೆಗೆ ಗ್ರಾಹಕರು ಸರಿಯಾಗಿ ಶಿಕ್ಷಣ ಪಡೆಯದಿದ್ದರೆ ಅವರು ಸ್ವಯಂ ಸೇವಾ ಹೋಟೆಲ್ನಲ್ಲಿ ಪೂರ್ಣ ಸೇವೆಯನ್ನು ನಿರೀಕ್ಷಿಸಬಹುದು ಮೂರನೆಯದು ಮುಖಾಮುಖಿ ಸಂವಹನ ವೈಫಲ್ಯ ಸೇವಾ ಸಿಬ್ಬಂದಿ ಗ್ರಾಹಕರಿಗೆ ಅವರು ಏನು ಮಾಡಬೇಕೆಂದು ನಿರೀಕ್ಷಿಸಲಾಗಿದೆ ಎಂಬುದರ ಬಗ್ಗೆ ಸಮರ್ಪಕವಾಗಿ ಸಂವಹನ ಮಾಡಲು ವಿಫಲರಾಗಿದ್ದಾರೆ ಆ ಸಮಯದಲ್ಲಿ ವೈದ್ಯಕೀಯ ಔಷಧಾಲಯಗಳು ರೋಗಿಗಳಿಗೆ ಅವರು ಒಂದು ಔಷಧಿ ತೆಗೆದುಕೊಳ್ಳಬೇಕಾದ ಮಧ್ಯಂತರವನ್ನು ಸಲಹೆ ಮಾಡಲು ವಿಫಲರಾಗುತ್ತಾರೆ ಅಸಮಂಜಸ ಭೌತಿಕ ಪುರಾವೆಗಳು ಹಿಂದಿನ ಪಾಠದಲ್ಲಿ ಚರ್ಚಿಸಿದಂತೆ ಭೌತಿಕ ಸಾಕ್ಷ್ಯಗಳು ಸೇವಾ ಪರಿಕಲ್ಪನೆಗೆ ಹೊಂದಿಕೆಯಾಗುವುದಿಲ್ಲ ಮತ್ತು ಸೇವೆಯ ಪರಿಕಲ್ಪನೆಯನ್ನು ಗ್ರಾಹಕರಿಗೆ ತಿಳಿಸುವಲ್ಲಿ ವಿಫಲವಾಗಬಹುದು ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಅನುಚಿತ ನಿರೀಕ್ಷೆಗಳನ್ನು ಸೃಷ್ಟಿಸಬಹುದು ಸಮಗ್ರ ಮಾರ್ಕೆಟಿಂಗ್ ಸಂವಹನಗಳನ್ನು ಯೋಜಿಸುವುದು ಮಾರುಕಟ್ಟೆ ಮಿಷನ್ ಸಂದೇಶ ಮಾಧ್ಯಮ ಹಣ ಮತ್ತು ಅಳತೆಯನ್ನು ಒಳಗೊಂಡಿರುವ 6ಎಂ's ಮಾದರಿಯನ್ನು ಬಳಸಿಕೊಂಡು ಸಮಗ್ರ ಮಾರ್ಕೆಟಿಂಗ್ ಸಂವಹನಗಳನ್ನು ಯೋಜಿಸಬಹುದು 6ಎಂ's ಅನ್ನು ಮುಂದಿನ ಪ್ಯಾರಾಗಳಲ್ಲಿ ಚರ್ಚಿಸಲಾಗಿದೆ ಮಾರುಕಟ್ಟೆ ಇದು ಸಂವಹನವನ್ನು ಸ್ವೀಕರಿಸಲು ಅರ್ಹ ಪ್ರೇಕ್ಷಕರನ್ನು ಗುರುತಿಸುವುದನ್ನು ಸೂಚಿಸುತ್ತದೆ ಮಿಷನ್ ಇದು ಮೇಲೆ ಗುರುತಿಸಲಾದ ಉದ್ದೇಶಿತ ಪ್ರೇಕ್ಷಕರಿಗೆ ಸಂವಹನ ಮಾಡುವ ಮೂಲಕ ಪೂರೈಸಬೇಕಾದ ಉದ್ದೇಶವನ್ನು ಗುರುತಿಸುವುದನ್ನು ಸೂಚಿಸುತ್ತದೆ ಸಂದೇಶ ಸಂವಹನ ಉದ್ದೇಶಗಳನ್ನು ಪೂರೈಸಲು ಉದ್ದೇಶಿತ ಪ್ರೇಕ್ಷಕರಿಗೆ ಸಂವಹನ ಮಾಡಬೇಕಾದ ವಿಷಯವನ್ನು ಇದು ಸೂಚಿಸುತ್ತದೆ ಮಾಧ್ಯಮ ಇದು ಉದ್ದೇಶಿತ ಪ್ರೇಕ್ಷಕರ ಮಾಧ್ಯಮ ಬಳಕೆಯ ಅಭ್ಯಾಸವನ್ನು ಗುರುತಿಸುವುದನ್ನು ಒಳಗೊಂಡಿರುತ್ತದೆ ಇದರಿಂದ ಸೂಕ್ತ ಮಾಧ್ಯಮವನ್ನು ಬಳಸಿಕೊಂಡು ಅವರನ್ನು ತಲುಪಬಹುದು ಉದ್ದೇಶಿತ ಮಾಧ್ಯಮವು ಟೆಲಿವಿಷನ್ ಸೆಟ್ಗಳನ್ನು ಹೊಂದಿಲ್ಲವೆಂದು ಭಾವಿಸೋಣ ಅವುಗಳನ್ನು ರೇಡಿಯೋ ಜಾಹೀರಾತು ಫಲಕಗಳು ಅಥವಾ ಪೋಸ್ಟರ್ಗಳೊಂದಿಗೆ ತಲುಪಬೇಕು ಆದ್ದರಿಂದ ಗುರಿ ಮಾರುಕಟ್ಟೆಯು ಟೆಲಿವಿಷನ್ ಸೆಟ್ಗಳನ್ನು ಹೊಂದಿಲ್ಲ ಎಂದು ಭಾವಿಸೋಣ ಅವುಗಳನ್ನು ರೇಡಿಯೋ ಜಾಹೀರಾತು ಫಲಕಗಳು ಅಥವಾ ಪೋಸ್ಟರ್ಗಳೊಂದಿಗೆ ತಲುಪಬೇಕು ಅಂತೆಯೇ ಉದ್ದೇಶಿತ ಪ್ರೇಕ್ಷಕರು ದೂರದರ್ಶನದಲ್ಲಿ ಕ್ರೀಡೆಗಳನ್ನು ನೋಡಲು ನ್ಯಾಯಯುತ ಆಸಕ್ತಿಯನ್ನು ಪ್ರದರ್ಶಿಸಿದರೆ ಜನಪ್ರಿಯ ಟೆಲಿವಿಷನ್ ಸ್ಪೋರ್ಟ್ಸ್ ಚಾನೆಲ್ಗಳಾದ ಸ್ಟಾರ್ ಸ್ಪೋರ್ಟ್ಸ್ ಇಎಸ್ಪಿಎನ್ ಇತ್ಯಾದಿಗಳ ಮೂಲಕ ಅವರನ್ನು ಸಂದೇಶದೊಂದಿಗೆ ತಲುಪಬಹುದು ಇದು ಸಂವಹನ ಕಾರ್ಯಕ್ರಮಕ್ಕಾಗಿ ನಿಗದಿಪಡಿಸಿದ ಬಜೆಟ್ ಅನ್ನು ಸೂಚಿಸುತ್ತದೆ ಹೆಚ್ಚಿನ ಕಂಪನಿಗಳು ತಮ್ಮ ಬಜೆಟ್ ನ 2 ರಿಂದ 3 ಶೇಕಡಾವನ್ನು ಸಂವಹನ ಉದ್ದೇಶಗಳಿಗಾಗಿ ಮೀಸಲಿಟ್ಟಿದ್ದರೂ ಮೇಲಿನ 4 ಎಂಗಳನ್ನು ರೂಪಿಸುವುದು ಮತ್ತು ವರ್ಷಕ್ಕೆ ಯೋಜಿಸಲಾದ ಸಂವಹನ ವೆಚ್ಚವನ್ನು ಅಂದಾಜು ಮಾಡುವುದು ಉತ್ತಮ ಮಾಪನ ಉದ್ದೇಶಗಳನ್ನು ಸಾಧಿಸುವಲ್ಲಿ ಸಂವಹನ ಹೂಡಿಕೆಯು ಎಷ್ಟು ಪರಿಣಾಮಕಾರಿಯಾಗಿದೆ ಎಂಬುದನ್ನು ಕಂಡುಹಿಡಿಯುವುದು ಮತ್ತು ಹೆಚ್ಚಿನ ಪರಿಣಾಮಕಾರಿತ್ವಕ್ಕಾಗಿ ಸಂವಹನ ಕಾರ್ಯಕ್ರಮವನ್ನು ಸರಿಹೊಂದಿಸುವುದು ಇದರಲ್ಲಿ ಒಳಗೊಂಡಿರುತ್ತದೆ ಮೊದಲ ಮೂರು ಎಂ 'M ' ಗಳು ಅಂದರೆ 'ಮಾರುಕಟ್ಟೆ' ಮಿಷನ್ 'ಮತ್ತು ಸಂದೇಶ 'ಅನ್ನು 1961 ರಲ್ಲಿ ಪ್ರಾಧ್ಯಾಪಕರಾದ ಲಾವಿಡ್ಜ್ ಮತ್ತು ಸ್ಟೈನರ್ ಪರಿಚಯಿಸಿದ ಹೈರಾರ್ಕಿ ಆಫ್ ಎಫೆಕ್ಟ್ಸ್ ಮಾದರಿಯನ್ನು ಬಳಸಿಕೊಂಡು ನಿರ್ಧರಿಸಬಹುದು ಮಾದರಿಯನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಆದ್ದರಿಂದ ಮೂರು ಹಂತಗಳಿವೆ ಎಂದು ಇಲ್ಲಿ ನಾವು ನೋಡುತ್ತೇವೆ ಅದರ ಮೂಲಕ ಗ್ರಾಹಕರು ಖರೀದಿ ಹಂತವನ್ನು ತಲುಪಲು ಅವರು ಹಾದುಹೋಗಬೇಕು ಆದ್ದರಿಂದ ಈ ನಿರ್ದಿಷ್ಟ ಮಾದರಿಯು ಹೆಚ್ಚಿನ ಸಂಘ ಅಥವಾ ಹೆಚ್ಚಿನ ಒಳಗೊಳ್ಳುವಿಕೆಯ ಉತ್ಪನ್ನಗಳಿಗೆ ಒಳ್ಳೆಯದು ಆದ್ದರಿಂದ ನಮ್ಮ ಸೇವೆಗಳು ಆದ್ದರಿಂದ ಖರೀದಿದಾರರ ಸ್ಥಿತಿ ಅರಿವು ಮತ್ತು ಜ್ಞಾನ ಎಂದು ನಾವು ನೋಡುತ್ತೇವೆ ಅದು ಅರಿವಿನ ಹಂತ ಅಥವಾ ಆಲೋಚನಾ ಹಂತ ಅಥವಾ ತಿಳುವಳಿಕೆಯ ಹಂತದಲ್ಲಿದೆ ಮುಂದಿನ ಹಂತವು ಭಾವನಾತ್ಮಕ ಹಂತವಾಗಿದೆ ಇಲ್ಲಿ ಗ್ರಾಹಕರು ಉತ್ಪನ್ನವನ್ನು ಇಷ್ಟಪಡಬೇಕು ಇತರ ಬ್ರ್ಯಾಂಡ್ಗಳಿಗಿಂತ ಆ ಬ್ರಾಂಡ್ ಅನ್ನು ಸಿದ್ಧಪಡಿಸಬೇಕು ಮತ್ತು ನೀವು ಉತ್ಪನ್ನವನ್ನು ಖರೀದಿಸುವದ್ದಕ್ಕೆ ಅನುಕೂಲ ಮಾಡಿರ ಬೇಕು ತದನಂತರ ವರ್ತನೆಯ ಹಂತ ಅಥವಾ ಅರಿವಿನ ಹಂತ ಬರುತ್ತದೆ ಅಲ್ಲಿ ವ್ಯಕ್ತಿಯು ಉತ್ಪನ್ನ ಅಥವಾ ಸೇವೆಯನ್ನು ಖರೀದಿಸಲು ಹೋಗುತ್ತಾನೆ ಆದ್ದರಿಂದ ಇಲ್ಲಿ ಸ್ಪರ್ಧಾತ್ಮಕ ಹಂತದಲ್ಲಿ ಸಂದೇಶ ಪ್ರಕಾರ ಸರಳವಾಗಿ ಜ್ಞಾನವನ್ನು ಹೆಚ್ಚಿಸಲು ಸೇವೆಯ ಅನನ್ಯ ಪ್ರಯೋಜನಗಳ ಜಾಗೃತಿ ಮೂಡಿಸಲು ಸಂದೇಶದ ಪ್ರಕಾರ ಸರಳ ವಿಶಾಲ ಎರಕಹೊಯ್ದ ಅಥವಾ ಜಿಂಗಲ್ಗಳು ಇತರರ ಸೇವೆಗಿಂತ ನಮ್ಮ ಸೇವೆಯನ್ನು ಇಷ್ಟಪಡಲು ಭಾವನಾತ್ಮಕ ಸಂದೇಶವನ್ನು ನೀಡುತ್ತದೆ ಇತರರ ಉಲ್ಲೇಖ ಮಾಡಿ ನಮ್ಮ ಸೇವೆಯ ಬಗ್ಗೆ ಒಂದು ತುಲನಾತ್ಮಕ ಸಂದೇಶವನ್ನು ನೀಡಿ ಗ್ರಾಹಕರಲ್ಲಿ ಈ ರೀತಿಯ ಸೇವೆಗೆ ಹೋಗಲು ಖರೀದಿಸಲು ನಂಬಿಕೆ ಅನ್ನು ಪ್ರಚೋದಿಸುತ್ತದೆ ಮತ್ತು ನಂತರ ಜಾರಿಗೊಳಿಸುವ ಸಂದೇಶಗಳನ್ನು ನೀಡಬೇಕು ಗ್ರಾಹಕನು ತಾನು ಸೇವೆಯನ್ನು ಖರೀದಿಸಬೇಕಾಗಿದೆ ಎಂದು ನೆನಪಿಸಿಕೊಳ್ಳುತ್ತಾನೆ ಮತ್ತು ಅವರು ಈಗಾಗಲೇ ಸೇವೆಯನ್ನು ಖರೀದಿಸಿದ್ದರೆ ಅವರು ಅದನ್ನು ಸ್ಮಾರ್ಟ್ ಖರೀದಿಯನ್ನು ಮಾಡಿದ್ದಾರೆ ಎಂದು ಹೇಳುವ ಜಾರಿ ಸಂದೇಶವಿದೆ ಆರು ಖರೀದಿದಾರ ರಾಜ್ಯಗಳಲ್ಲಿ ಜನಸಂಖ್ಯೆಯ ಶೇಕಡಾವಾರು ಪ್ರಮಾಣವನ್ನು ಕಂಡುಹಿಡಿಯಲು ಎಚ್ಇಎಂ ಆಧರಿಸಿ ವ್ಯಾಪಾರ ಪ್ರದೇಶದ ಭವಿಷ್ಯ ಮತ್ತು ಗ್ರಾಹಕರನ್ನು ಸಮೀಕ್ಷೆ ಮಾಡಲಾಗುತ್ತದೆ ಕಂಪನಿಗಳ ಸಂವಹನ ಮತ್ತು ಉದ್ದೇಶಿತ ಪ್ರೇಕ್ಷಕರ ಅಂತರವನ್ನು ಈಗ ಸುಲಭವಾಗಿ ಗುರುತಿಸಬಹುದು ಇದು 6M's ಮಾದರಿಯ ಮಾರುಕಟ್ಟೆ ಅಂಶವನ್ನು ನೋಡಿಕೊಳ್ಳುತ್ತದೆ ಈಗ ಮುಂದಿನ ಸಂವಹನದ ಉದ್ದೇಶವನ್ನು ಗುರುತಿಸಬಹುದು ಉದ್ದೇಶವನ್ನು ಈಗ ಸೃಜನಶೀಲ ಸಂಕ್ಷಿಪ್ತ ರೂಪದಲ್ಲಿ 40 ಪ್ರತಿಶತದ ನಡುವೆ ಬ್ರ್ಯಾಂಡ್ ಬಗ್ಗೆ ಸಕಾರಾತ್ಮಕ ಭಾವನೆಗಳನ್ನು ಮತ್ತು ಉದ್ದೇಶಿತ ಪ್ರೇಕ್ಷಕರಲ್ಲಿ 25 ಪ್ರತಿಶತದವರಲ್ಲಿ ಆದ್ಯತೆಯನ್ನು ಸೃಷ್ಟಿಸುವುದು ಎಂದು ಬರೆಯಬಹುದು ಆದ್ದರಿಂದ ನಾವು ಎಟಿಪಿಯನ್ನು ಹೀಗೆ ಬರೆಯುತ್ತೇವೆ ಮಿಷನ್ ಆಗಿರುವ 6M's ಮಾದರಿಯ ಎರಡನೇ ಅಂಶವು ಈಗ ಸ್ಪಷ್ಟವಾಗಿದೆ ಕಂಪನಿಯ ಮಾರ್ಕೆಟಿಂಗ್ ವಿಭಾಗವು ಸೃಜನಶೀಲ ಸಂಕ್ಷಿಪ್ತತೆಯನ್ನು ಜಾಹೀರಾತು ಏಜೆನ್ಸಿಗೆ ಹಸ್ತಾಂತರಿಸುತ್ತದೆ ಸಂದೇಶವು ಅವರ ಅಗತ್ಯಗಳನ್ನು ಪೂರೈಸುವ ಪರ್ಯಾಯ ಮಾರ್ಗಗಳಿಗೆ ಹೋಲಿಸಿದರೆ ಸೇವೆಯಿಂದ ಪಡೆಯಬಹುದಾದ ಅನನ್ಯ ಪ್ರಯೋಜನಗಳನ್ನು ನೀಡುವ ತರ್ಕಬದ್ಧ ವಿಷಯವನ್ನು ಹೊಂದಿರಬಹುದು ಮತ್ತೊಂದೆಡೆ ಸಂದೇಶವು ಗ್ರಾಹಕರಿಗೆ ಭಾವನಾತ್ಮಕ ಮನವಿಗಳನ್ನು ಒಳಗೊಂಡಿರಬಹುದು ಸೇವೆಗಾಗಿ ಸಕಾರಾತ್ಮಕ ಭಾವನೆಗಳನ್ನು ಪ್ರೇರೇಪಿಸಲು ಅಥವಾ ಹೆಚ್ಚಿಸಲು ಮತ್ತು ಅವರ ಭಾವನೆಗಳನ್ನು ಬಲಪಡಿಸಲು ಅವರು ಈಗಾಗಲೇ ಸೇವೆಯನ್ನು ಅನುಭವಿಸಿದ್ದರೆ ಇದು ಸಂದೇಶದ ಮೂರನೆಯದನ್ನು ನೋಡಿಕೊಳ್ಳುತ್ತದೆ ಆದ್ಯತೆಗಳು ಮತ್ತು ಸೇವೆಯ ಗುಣಲಕ್ಷಣಗಳು ಮತ್ತು ಸಂದೇಶವನ್ನು ಅವಲಂಬಿಸಿ ಸಂದೇಶವನ್ನು ತಲುಪಿಸುವಲ್ಲಿನ ಪರಿಣಾಮಕಾರಿತ್ವವನ್ನು ಅವಲಂಬಿಸಿ ಸಂದೇಶವನ್ನು ಸಂವಹನ ಮಾಡಲು ಮಾಧ್ಯಮವನ್ನು ಈಗ ಸಂಸ್ಥೆ ಶಿಫಾರಸು ಮಾಡುತ್ತದೆ ಉದಾಹರಣೆಗೆ ಆಯ್ದ ಪ್ರೇಕ್ಷಕರಿಗೆ ಭಾವನಾತ್ಮಕ ಸಂದೇಶಕ್ಕಾಗಿ ನಿಯತಕಾಲಿಕವನ್ನು ಆದ್ಯತೆ ನೀಡಲಾಗುತ್ತದೆ ಆದರೆ ದೂರದರ್ಶನವನ್ನು ಹೆಚ್ಚಿನ ಪ್ರೇಕ್ಷಕರಿಗೆ ಬಳಸಬಹುದು ವಿವಿಧ ರೀತಿಯ ಮಾಧ್ಯಮಗಳಿಗೆ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಮುಂದಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಇದು ಮಾಧ್ಯಮವಾಗಿರುವ ಸಂವಹನ ಮಾದರಿಯ 4 ನೇ ಎಂ ಅನ್ನು ನೋಡಿಕೊಳ್ಳುತ್ತದೆ ಆದ್ದರಿಂದ ಈ ಸ್ಲೈಡ್ನಲ್ಲಿ ನಾವು ಈಗ ವಿವಿಧ ರೀತಿಯ ಮಾಧ್ಯಮಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನೋಡುತ್ತೇವೆ ಮಾಧ್ಯಮ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಇಲ್ಲಿ ಬರೆಯಲಾಗಿದೆ ಮೊದಲ ಮಾಧ್ಯಮವೆಂದರೆ ಪತ್ರಿಕೆಗಳ ಅನುಕೂಲಗಳು ಅವುಗಳು ಹೆಚ್ಚಿನ ವ್ಯಾಪ್ತಿಯನ್ನು ಹೊಂದಿರುತ್ತವೆ ಮತ್ತು ಅನಾನುಕೂಲಗಳು ಅವುಗಳು ಕಡಿಮೆ ಜೀವಿತಾವಧಿಯನ್ನು ಹೊಂದಿರುತ್ತವೆ ಉತ್ಪಾದನಾ ಗುಣಮಟ್ಟವನ್ನು ಕಡಿಮೆ ಮಾಡುತ್ತವೆ ಟೆಲಿವಿಷನ್ ಇಂದ್ರಿಯಗಳಿಗೆ ಮನವಿ ಹೆಚ್ಚಿನ ಗಮನ ಮತ್ತು ಹೆಚ್ಚಿನ ವೆಚ್ಚವನ್ನು ತಲುಪುವುದು ನೇರ ಅಂಚೆ ಪ್ರೇಕ್ಷಕರನ್ನು ಆಯ್ಕೆಮಾಡಿ ವೈಯಕ್ತೀಕರಣ ಸ್ಪರ್ಧೆಯಿಲ್ಲ ಆದರೆ ಹೆಚ್ಚಿನ ವೆಚ್ಚ ರೇಡಿಯೋ ಸಾಮೂಹಿಕ ಪ್ರಸಾರ ಆಯ್ದ ಪ್ರೇಕ್ಷಕರು ಕಡಿಮೆ ವೆಚ್ಚ ಆಡಿಯೊ ಪ್ರಸ್ತುತಿ ಮಾತ್ರ ನಿಯತಕಾಲಿಕೆಗಳು ಉತ್ತಮ ಗುಣಮಟ್ಟದ ಉತ್ಪಾದನೆ ಆಯ್ಕೆ ವಿಶ್ವಾಸಾರ್ಹತೆ ಮತ್ತು ಪ್ರತಿಷ್ಠೆ ಮತ್ತು ದೀರ್ಘ ಜಾಹೀರಾತು ಖರೀದಿ ಪ್ರಮುಖ ಸಮಯ ಹೊರಾಂಗಣ ಪುನರಾವರ್ತಿತ ಮಾನ್ಯತೆ ಕಡಿಮೆ ವೆಚ್ಚ ಕಡಿಮೆ ಸ್ಪರ್ಧೆ ದಾರಿಯಲ್ಲಿ ಪ್ರಯಾಣಿಕರಿಗೆ ಸೀಮಿತವಾಗಿದೆ ಹಳದಿ ಪುಟಗಳು ವ್ಯಾಪಕ ವ್ಯಾಪ್ತಿ ಕಡಿಮೆ ವೆಚ್ಚ ಗ್ರಾಹಕರಿಗೆ ಪರಿಣಾಮಕಾರಿ ಡೇಟಾಬೇಸ್ ಆದ್ದರಿಂದ ಅನಾನುಕೂಲಗಳು ಹೆಚ್ಚಿನ ಸ್ಪರ್ಧೆ ಮತ್ತು ಸೃಜನಶೀಲ ಮಿತಿ ಸುದ್ದಿಪತ್ರಗಳು ಹೆಚ್ಚಿನ ಆಯ್ಕೆ ಸಂವಾದಾತ್ಮಕ ಅವಕಾಶ ಮತ್ತು ಕಡಿಮೆ ವೆಚ್ಚ ವೆಚ್ಚವು ಓಡಿಹೋಗಬಹುದು ಕರಪತ್ರಗಳು ಪ್ರಸ್ತುತಿಯ ಸಂಪೂರ್ಣ ನಿಯಂತ್ರಣ ಸಂವಾದಾತ್ಮಕ ವೆಚ್ಚಗಳು ಓಡಿಹೋಗಬಹುದು ದೂರವಾಣಿ ವೈಯಕ್ತಿಕ ಸ್ಪರ್ಶ ಮತ್ತು ಹೆಚ್ಚಿನ ವೆಚ್ಚವನ್ನು ನೀಡುವ ಅವಕಾಶ ಮತ್ತು ಅಂತಿಮವಾಗಿ ಇಂಟರ್ನೆಟ್ ಸಂವಾದಾತ್ಮಕ ಮತ್ತು ಕಡಿಮೆ ವೆಚ್ಚದ ಕಂಪ್ಯೂಟರ್ಬಳಕೆದಾರರು ಮಾತ್ರ ಇಂಟರ್ನೆಟ್ ಮೂಲಕ ಆ ಸಂದೇಶವನ್ನು ಪಡೆಯುತ್ತಾರೆ ನೇ ಎಂ ಹಣ ಅಥವಾ ಬಜೆಟ್ ಆಗಿದೆ ಜಾಹೀರಾತು ಕಾರ್ಯಕ್ರಮದ ಬಜೆಟ್ ತಲುಪಲು 4 ಪ್ರಮುಖ ಮಾರ್ಗಗಳಿವೆ ಅವು ನಿಧಿಯ ಲಭ್ಯತೆ ಮಾರಾಟ ವಿಧಾನದ ಶೇಕಡಾವಾರು ತುಲನಾತ್ಮಕ ಸಮಾನತೆ ವಿಧಾನ ಮತ್ತು ವಸ್ತುನಿಷ್ಠ ಮತ್ತು ಕಾರ್ಯ ವಿಧಾನ ನಿಧಿಗಳ ಲಭ್ಯತೆ ಎಂದರೆ ಮಾರ್ಕೆಟಿಂಗ್ ಹಣಕಾಸು ಮತ್ತು ಇತರ ಇಲಾಖೆಗಳ ಸಹಾಯದಿಂದ ನಿರ್ವಹಣೆ ಬಜೆಟ್ ಅನ್ನು ಅಂತಿಮಗೊಳಿಸುತ್ತದೆ ಸಂವಹನ ಕಾರ್ಯಕ್ರಮಕ್ಕಾಗಿ ಖರ್ಚು ಮಾಡಲು ಅದನ್ನು ಲಭ್ಯಗೊಳಿಸಬಹುದು ಮಾರಾಟ ವಿಧಾನದ ಶೇಕಡಾವಾರು ಈ ವಿಧಾನದಲ್ಲಿ ಅಂದಾಜು ಮಾರಾಟದ ಶೇಕಡಾವಾರು ಅಥವಾ ಹಿಂದಿನ ವರ್ಷದ ಮಾರಾಟದ ಬಜೆಟ್ ಅನ್ನು ತಲುಪುವುದು ಸೇರಿದೆ ಸಂಪೂರ್ಣ ಪಕ್ಷದ ವಿಧಾನ ಈ ವಿಧಾನದಲ್ಲಿ ಸ್ಪರ್ಧಿಗಳು ನಿಗದಿಪಡಿಸಿದ ಬಜೆಟ್ ಅನ್ನು ಅಧ್ಯಯನ ಮಾಡಲಾಗುತ್ತದೆ ಮತ್ತು ಕಂಪನಿಯ ಮಾರಾಟದ ಅನುಪಾತವು ಮೀಸಲಿಡಲಾಗಿದೆ ಸಂವಹನ ಕಾರ್ಯಕ್ರಮಕ್ಕಾಗಿ ಬಜೆಟ್ ಉದ್ದೇಶ ಮತ್ತು ಕಾರ್ಯ ವಿಧಾನ ಈ ವಿಧಾನದಲ್ಲಿ ಪ್ರಚಾರ ಕಾರ್ಯಕ್ರಮದ ಉದ್ದೇಶವನ್ನು ಬರೆಯಲಾಗುತ್ತದೆ ಪರಿಣಾಮಕಾರಿ ಪ್ರಚಾರ ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಒಟ್ಟು ರೇಟಿಂಗ್ ಪಾಯಿಂಟ್ ಅಥವಾ ಜಿಆರ್ಪಿಗೆ ಬರಲು ಅಗತ್ಯವಿರುವ ವ್ಯಾಪ್ತಿ ಮತ್ತು ಆವರ್ತನವನ್ನು ಲೆಕ್ಕಹಾಕಲಾಗುತ್ತದೆ ನಂತರ ಅಗತ್ಯವಿರುವ ಜಿಆರ್ಪಿ ಖರೀದಿಸಲು ಬೇಕಾದ ಹಣವನ್ನು ಖರ್ಚು ಮಾಡಲು ಯೋಜಿಸಲಾಗಿದೆ ಸಂವಹನ ಬಿಡುಗಡೆಯಾದ ನಂತರ ಸಂವಹನದ ಕಾರ್ಯಕ್ಷಮತೆಯನ್ನು ಸಂವಹನ ಮಾದರಿಯ 6 ನೇ ಎಂ ಪ್ರಕಾರ ಉದ್ದೇಶಗಳಿಗೆ ವಿರುದ್ಧವಾಗಿ ಅಳೆಯಬೇಕು ಮಾಪನವು 6 ನೇ ಎಂ ಮತ್ತು ಮಾರ್ಕೆಟಿಂಗ್ ಸಂಶೋಧನೆಯ ಮೂಲಕ ಈ ಅಳತೆಯನ್ನು ಕೈಗೊಳ್ಳಬಹುದು ಸಂವಹನ ಕಾರ್ಯಕ್ರಮದಲ್ಲಿನ ಯಾವುದೇ ಕೊರತೆಯನ್ನು ಪರಿಹರಿಸಲು ಸರಿಪಡಿಸುವ ಕ್ರಮ ತೆಗೆದುಕೊಳ್ಳಲು ಇದು ಸಹಾಯ ಮಾಡುತ್ತದೆ ಈ ಪಾಠದಲ್ಲಿ ನಾವು ಸಮಗ್ರ ಮಾರ್ಕೆಟಿಂಗ್ ಸಂವಹನದ ಅಗತ್ಯತೆ ಮತ್ತು ಅದನ್ನು ಹೇಗೆ ಯೋಜಿಸಬೇಕು ಎಂದು ಚರ್ಚಿಸಿದ್ದೇವೆ ಮುಂದಿನ ಪಾಠದಲ್ಲಿ ನಾವು ಸಂವಹನ ಮಿಶ್ರಣವನ್ನು ಮತ್ತು ನಿಮ್ಮ ಸೇವಾ ವಿತರಣೆಯ ಬಗ್ಗೆ ಗ್ರಾಹಕರಿಗೆ ಸರಿಯಾದ ಸಂವಹನವನ್ನು ಹೇಗೆ ಮಾಡಬೇಕೆಂದು ಚರ್ಚಿಸುತ್ತೇವೆ ಇದು ಸಹಾಯ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ